Conic Sections - III ಎಲ್ಲರಿಗೂ ನಮಸ್ಕಾರ ಇಂಜಿನೀರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ಕುರಿತು ನಮ್ಮ NPTEL ಆನ್ಲೈನ್ ಪ್ರಮಾಣೀಕರಣ ಕೋರ್ಸ್ಗಳಿಗೆ ಸ್ವಾಗತ ನಾನು ಮೆಕ್ಯಾನಿಕಲ್ ಇಂಜಿನೀರಿಂಗ್ IIT ಖರಗ್ಪುರದ ರಾಜಾರಾಮ್ ಲಕ್ಕರಾಜು ನಾವು ಮಾಡ್ಯೂಲ್ ಸಂಖ್ಯೆ 2 ಉಪನ್ಯಾಸ ಸಂಖ್ಯೆ 11 ರಲ್ಲಿದ್ದೇವೆ ವಿಶೇಷವಾಗಿ ಕೋನಿಕ್ ವಿಭಾಗಗಳನ್ನು ಕೇಂದ್ರೀಕರಿಸುತ್ತೇವೆ ಆದ್ದರಿಂದ ಮೊದಲನೆಯದಾಗಿ ಕೋನಿಕ್ ವಿಭಾಗ ಏನು ಎಂದು ನೋಡೋಣ ನಾವು ಲಂಬ ವೃತ್ತಾಕಾರದ ಕೋನ್ ಅನ್ನು ತೆಗೆದುಕೊಳ್ಳೋಣ ಲಂಬ ವೃತ್ತಾಕಾರದ ಕೋನ್ ನಾವು ತುದಿಯಿಂದ ಒಂದು ರೇಖೆಯನ್ನು ಬೀಳಿಸುತ್ತಿದ್ದರೆ ಅದು ಬೇಸ್ಗೆ ಲಂಬವಾದ ರೇಖೆಯನ್ನು ಮಾಡುತ್ತದೆ ಅದನ್ನು ಎಳೆಯೋಣ ಆದ್ದರಿಂದ ನಾನು ಕೋನ್ ತೆಗೆದುಕೊಳ್ಳುತ್ತಿದ್ದರೆ ಸಾಮಾನ್ಯವಾಗಿ ಡ್ರಾಯಿಂಗ್ ಅಭ್ಯಾಸದಲ್ಲಿ ವಸ್ತುವಿನ ಹಿಂದೆ ಏನಾದರಿದ್ದು ಅದು ನೇರವಾಗಿ ಕಾಣಿಸದಿದ್ದರೆ ನಾವು ಅದನ್ನು ಡ್ಯಾಶ್ ಮಾಡಿದ ರೇಖೆಗಳ ಮೂಲಕ ತೋರಿಸುತ್ತೇವೆ ಆದ್ದರಿಂದ ಇದು ಇಂಜಿನೀರಿಂಗ್ ಡ್ರಾಯಿಂಗ್ನಲ್ಲಿ ಸ್ಟ್ಯಾಂಡರ್ಡ್ ಕನ್ವೇಷನ್ ಆಗಿದೆ ಈ ರೇಖೆ ನಾವು ಕೋನ್ನ ಮುಂಭಾಗದ ನೋಟದಿಂದ ನೋಡುತ್ತಿದ್ದರೆ ಇದು ಕಾಣಿಸುತ್ತಿದೆ ಮತ್ತು ಇದು ಅಪಾರದರ್ಶಕ ರೀತಿಯ ವಸ್ತುವಾಗಿದ್ದರೆ ಇದು ಕಾಣಿಸುವುದಿಲ್ಲ ಅದು ಪಾರದರ್ಶಕವಾಗಿದ್ದರೆ ಅದು ಕಾಣಿಸಬಹುದು ಅಂತಹ ಸಂದರ್ಭದಲ್ಲಿ ನಾವು ಅದನ್ನು ಡ್ಯಾಶ್ ಮಾಡಿದ ರೇಖೆಗಳ ಮೂಲಕ ತೋರಿಸುತ್ತೇವೆ ಆದ್ದರಿಂದ ಯಾವುದೇ ವಸ್ತುವು ಅಸ್ತಿತ್ವದಲ್ಲಿದ್ದು ಮತ್ತು ಅದು ಕಾಣಿಸದಿದ್ದರೆ ನಾವು ಅದನ್ನು ಡ್ಯಾಶ್ ಮಾಡಿದ ರೇಖೆಗಳಿಂದ ತೋರಿಸುತ್ತೇವೆ ಮತ್ತು ಇದು ತುದಿ ಆಗಿದೆ ತುದಿಯಿಂದ ನಾವು ಲಂಬವಾಗಿ ಎಳೆಯುತ್ತಿದ್ದರೆ ಮತ್ತು ಸಾಮಾನ್ಯವಾಗಿ ಮಧ್ಯದ ಗೆರೆಗಳನ್ನು ನಾವು ಡ್ಯಾಶ್ ಡಾಟ್ ಸಂಕೇತದಿಂದ ಪ್ರತಿನಿಧಿಸುತ್ತೇವೆ ಆದ್ದರಿಂದ ಬೇಸ್ ಹೊಂದಿರುವ ಇದು ಲಂಬ ಕೋನವನ್ನು ಮಾಡುತ್ತದೆ ಅಂದರೆ ಅದು 90 ಡಿಗ್ರಿ ಅಂತಹ ಕೋನ್ಗಳನ್ನು ಲಂಬ ವೃತ್ತಾಕಾರದ ಕೋನ್ಗಳೆಂದು ಕರೆಯಲಾಗುತ್ತದೆ ಕೆಲವು ಸಂದರ್ಭಗಳಲ್ಲಿ ಕೋನ್ಗಳು ಲಂಬ ಅಲ್ಲದ ವೃತ್ತಾಕಾರವಾಗಿರಬಹುದು ಇದರರ್ಥ ನಾವು ವೃತ್ತವನ್ನು ಎಳೆಯೋಣ ನಿಮ್ಮ ಕೋನ್ ಬೇಸ್ ಆ ರೀತಿಯಲ್ಲಿರಬಹುದು ಆದ್ದರಿಂದ ಇದು ತುದಿಯಿಂದ ವೃತ್ತದ ಮಧ್ಯದವರೆಗೆ ಇದ್ದರೆ ನಾವು ಅದನ್ನು ಸೇರಿಸುತ್ತಿದ್ದರೆ ಅದು 90 ಡಿಗ್ರಿ ಅಲ್ಲದೆ ಇರಬಹುದು ಇದು ಕೋನ ಆಲ್ಫಾವನ್ನು ಮಾಡುತ್ತದೆ ಅಂತಹ ರೀತಿಯ ಕೋನ್ಗಳನ್ನು ಲಂಬ ವೃತ್ತಾಕಾರದ ಕೋನ್ಗಳು ಎಂದು ಕರೆಯಲಾಗುತ್ತದೆ ಮತ್ತು ಇವುಗಳನ್ನು ಸಾಮಾನ್ಯವಾಗಿ ಕೋನ್ಗಳು ಎಂದು ಕರೆಯಲಾಗುತ್ತದೆ ನಾವು ಸಮತಲವನ್ನು ತೆಗೆದುಕೊಳ್ಳೋಣ ಕೋನ್ ಮೂಲಕ ಹಾದುಹೋಗುವ ಚಾಕುವನ್ನು ತೆಗೆದುಕೊಳ್ಳುವಂತಿದೆ ನಾವು ಬಹುಶಃ ಆ ವಿಭಾಗದಲ್ಲಿ ಕೋನ್ ಅನ್ನು ಕತ್ತರಿಸಬಹುದು ಆದ್ದರಿಂದ ಕೋನ್ ಅನ್ನು ಸಮತಲ ದಿಕ್ಕಿನಲ್ಲಿ ಕತ್ತರಿಸುವುದರಿಂದ ಒಬ್ಬರು ಅದನ್ನು ಮಾಡಬಹುದು ಅಂತೆಯೇ ಈ ಕೋನ್ ಅನ್ನು ಆ ಸಮತಲ ಸ್ಥಳದಿಂದ ಎಲ್ಲೋ ದೂರದಲ್ಲಿ ಕತ್ತರಿಸಬಹುದು ಇದರರ್ಥ ಓರೆಯಾದ ಕೋನ ಆಲ್ಫಾದೊಂದಿಗೆ ನಾವು ನಿಜವಾಗಿಯೂ ಕತ್ತರಿಸಬಹುದು ಎರಡೂ ಸಂದರ್ಭಗಳಲ್ಲಿ ನಾವು ಮೇಲಿನ ಭಾಗವನ್ನು ತೆಗೆದುಹಾಕುತ್ತಿದ್ದರೆ ನಾವು ವಿಭಿನ್ನ ರೀತಿಯ ವಕ್ರಾರೇಖೆಗಳನ್ನು ಪಡೆಯುತ್ತೇವೆ ಉದಾಹರಣೆಗೆ ಅದೇ ಕೋನ್ಗೆ ಲಂಬ ವೃತ್ತಾಕಾರದ ಕೋನ್ ನಾವು ಕಟ್ ವಿಭಾಗವನ್ನು ಮಾಡುತ್ತಿದ್ದರೆ ಸಾಮಾನ್ಯವಾಗಿ ಕತ್ತರಿಸಿದ ವಿಭಾಗಗಳನ್ನು ತೋರಿಸಲಾಗುತ್ತದೆ ನಾವು ಕತ್ತರಿಸುತ್ತಿದ್ದರೆ ಅಥವಾ ಯಾವುದನ್ನಾದರೂ ಮಾಡುತ್ತಿದ್ದರೆ ನಾವು ಅದನ್ನು ಉದ್ದವಾದ ಡ್ಯಾಶ್ಡ್ ಥಿಕ್ ಉದ್ದ ಮತ್ತು ಥಿಕ್ ಡ್ಯಾಶ್ಡ್ ರೇಖೆಗಳ ಮೂಲಕ ತೋರಿಸುತ್ತೇವೆ ಅದು ಬಹುಶಃ ಒಂದು ವಿಭಾಗ ಇರಬಹುದು ಎಂದು ಸೂಚಿಸುತ್ತದೆ ಸಾಮಾನ್ಯವಾಗಿ ಅದು ಕೊನೆಗೊಳ್ಳುತ್ತದೆ ನಾವು ಅದನ್ನು x x ಗುರುತುಗಳಂತೆ ತೋರಿಸುತ್ತೇವೆ ಇದರರ್ಥ ಅದು ಒಂದು ರೀತಿಯ ಸಮತಲವಾಗಿದ್ದು ಅದನ್ನು ನಾವು ತುಂಡು ಮಾಡಿ ವಿಭಾಗವನ್ನು ಕತ್ತರಿಸಿ ಆ ನೋಟವನ್ನು ತೋರಿಸಲಿದ್ದೇವೆ ಆದ್ದರಿಂದ ನಾವು ಮೇಲಿನಿಂದ ಒಂದು ನೋಟವನ್ನು ನೋಡುತ್ತಿದ್ದರೆ ಯಾವುದೇ ಕಟ್ ವಿಭಾಗಗಳಿಲ್ಲದ ಕೋನ್ ಬಹುಶಃ ಅದು ವೃತ್ತದಂತೆ ಕಾಣಿಸಬಹುದು ನಾವು ಈ ರೀತಿಯ ನೋಟಗಳನ್ನು ಮೇಲಿನಿಂದ ನಾವು ಇದನ್ನು ನೋಡಲು ಪ್ರಯತ್ನಿಸುತ್ತಿದ್ದೇವೆ ಅದನ್ನು ನಾವು ಮೇಲಿನ ನೋಟ ಎಂದು ಕರೆಯುತ್ತೇವೆ ವಿಭಾಗಗಳ ನಂತರದ ಭಾಗದಲ್ಲಿ ನಾವು ಈ ನೋಟಗಳ ಬಗ್ಗೆ ಇನ್ನಷ್ಟು ಕಲಿಯುತ್ತೇವೆ ಮತ್ತು ಈ ಹಂತದಲ್ಲಿ ನಾವು ನೋಡುವ ಒಂದು ತುದಿ ಅಂತಹದ್ದಾಗಿದೆ ಇದನ್ನೇ ನಾವು ಮುಂಭಾಗದ ನೋಟ ಎಂದು ಕರೆಯುತ್ತೇವೆ ಮುಂಭಾಗದ ಕಡೆಯಿಂದ ನಾವು ಅದನ್ನು ನೋಡುತ್ತಿದ್ದೇವೆ ಮತ್ತು ನಾವು ಮೇಲಿನಿಂದ ಕೋನ್ ಅನ್ನು ನೋಡುತ್ತಿದ್ದರೆ ಅದು ವೃತ್ತದಂತೆ ಕಾಣಿಸಬಹುದು ಆದ್ದರಿಂದ ನಾವು x x ವಿಭಾಗವನ್ನು ತೆಗೆದುಕೊಳ್ಳೋಣ ಅದನ್ನು ತುಂಡು ಮಾಡಿ ಈ ಮೇಲಿನ ಭಾಗವನ್ನು ತೆಗೆದುಹಾಕಿ ಆದ್ದರಿಂದ ನಾವು ಆ ಮೇಲಿನ ಭಾಗವನ್ನು ತೆಗೆದುಹಾಕಿದರೆ ಬಹುಶಃ ಈ ಭಾಗವನ್ನು ನಾವು ಅದನ್ನು x x ವಿಭಾಗದಿಂದ ತೆಗೆದುಹಾಕಿದ್ದೇವೆ ಮತ್ತು ಉಳಿದ ಭಾಗ ಅದನ್ನು ಅಲ್ಲಿಯೇ ಇಡಬಹುದು ಆದ್ದರಿಂದ ನಾವು ಈ ಕೋನ್ಗಾಗಿ ಮತ್ತೆ ಮೇಲಿನ ನೋಟದಿಂದ ನೋಡುತ್ತಿದ್ದರೆ ಈ ಭಾಗವನ್ನು ನಾವು ವೃತ್ತದಂತೆ ನೋಡುತ್ತೇವೆ ಆದ್ದರಿಂದ ವಿಭಾಗವನ್ನು ಕತ್ತರಿಸಿ ಆದ್ದರಿಂದ ಸಾಮಾನ್ಯವಾಗಿ ನಾವು ಅದನ್ನು ಹ್ಯಾಶ್ ರೇಖೆ ಮೂಲಕ ತೋರಿಸುತ್ತೇವೆ ಮತ್ತು ಇದು ಕತ್ತರಿಸದ ವಿಭಾಗವಾಗಿದೆ ಆದರೆ ವಸ್ತುವು ಅಸ್ತಿತ್ವದಲ್ಲಿದೆ ಆದ್ದರಿಂದ ಮತ್ತೆ ನಾವು ದೊಡ್ಡ ವೃತ್ತವನ್ನು ನೋಡುತ್ತೇವೆ ಆದ್ದರಿಂದ ಈ ಸಂಪೂರ್ಣ ವೃತ್ತಾಕಾರದ ಬೇಸ್ ನಾವು ನೋಡುವ ಒಂದು ವೃತ್ತ ಮತ್ತು ಕತ್ತರಿಸಿದ ವಿಭಾಗ ನಾವು ಭಾಗವನ್ನು ತೆಗೆದುಹಾಕಿದ್ದೇವೆ ಆದ್ದರಿಂದ ಹ್ಯಾಶ್ ರೇಖೆಗಳ ಮೂಲಕ ನಾವು ಅದನ್ನು ವೃತ್ತವಾಗಿ ನೋಡುತ್ತೇವೆ ಆದ್ದರಿಂದ ಲಂಬ ವೃತ್ತಾಕಾರದ ಕೋನ್ಗಾಗಿ ಯಾವುದೇ ಸಮತಲವನ್ನು ನಾವು ಕತ್ತರಿಸುತ್ತಿದ್ದರೆ ನಾವು ಅದನ್ನು ಇಲ್ಲಿ ವೃತ್ತವಾಗಿ ನೋಡುತ್ತೇವೆ ಇದು ವೃತ್ತ ಆದ್ದರಿಂದ ನಾವು ಓರೆಯಾದ ವಿಭಾಗವನ್ನು ನೋಡೋಣ ಮತ್ತೆ ಲಂಬ ವೃತ್ತಾಕಾರದ ಕೋನ್ಗಾಗಿ ನಾವು ಮತ್ತೊಂದು ಕತ್ತರಿಸಿದ ವಿಭಾಗವನ್ನು ತೆಗೆದುಕೊಳ್ಳುತ್ತೇವೆ ಇದು ಮಧ್ಯದ ರೇಖೆ ಇದು ತ್ರಿಜ್ಯವಾಗಿದೆ ಇದನ್ನು ನಾವು ಕರೆಯೋಣ ನಮ್ಮ ಕನ್ವೇಷನ್ ರೇಖಾಚಿತ್ರದಲ್ಲಿದೆ ನಾವು ಅದನ್ನು ಆ ವಸ್ತುವಿನ ಹೊರಭಾಗಕ್ಕೆ ತೋರಿಸುತ್ತೇವೆ ನಾವು H ಎಂದು ಕರೆಯೋಣ ಮತ್ತು ಇದು ತ್ರಿಜ್ಯ ಅಥವಾ ವ್ಯಾಸ ನಾವು ಕೆಲವು ತ್ರಿಜ್ಯವನ್ನು ತೋರಿಸಬಹುದು ಈಗ ನಾವು ಆಲ್ಫಾ ಕೋನಗಳು ಮಾಡುವ ಓರೆಯಾದ ವಿಭಾಗವನ್ನು ತೆಗೆದುಕೊಳ್ಳುತ್ತಿದ್ದರೆ ಈ ಮೇಲಿನ ಭಾಗವನ್ನು ತೆಗೆದುಹಾಕಿ ಅದನ್ನು ತೆಗೆದುಹಾಕಿ ಮತ್ತು ಈ ಭಾಗವನ್ನು ದೃಶ್ಯೀಕರಿಸಿ ಆದ್ದರಿಂದ ಈ ಕೆಳಗಿನ ಭಾಗವು ಮೇಲಿನ ನೋಟದಲ್ಲಿ ವೃತ್ತದಂತೆ ಕಾಣುತ್ತದೆ ಆದ್ದರಿಂದ ಈ ವೃತ್ತವು ಈ ರೇಖೆಗಳಿಂದ ಸುತ್ತುವರಿಯಲ್ಪಡುತ್ತದೆ ಮತ್ತು ಈ ಬಿಂದುವು ಅಲ್ಲಿಗೆ ಹೊಂದುತ್ತದೆ ಮತ್ತು ಈ ಬಿಂದುವು ಅಲ್ಲಿಗೆ ಹೊಂದುತ್ತದೆ ಇದು ಮೇಲಿನ ಭಾಗದಲ್ಲಿದೆ ಇದು ಕೆಳಭಾಗದಲ್ಲಿದೆ ಆದ್ದರಿಂದ ನಾವು ಅದನ್ನು ವೃತ್ತವಾಗಿ ನೋಡುತ್ತಿದ್ದರೆ ನಾವು ಆ ರೀತಿಯದ್ದನ್ನು ನೋಡುತ್ತೇವೆ ಇದು ಉದ್ದವಾದ ವೃತ್ತವಾಗಿದ್ದು ಇದನ್ನು ನಾವು ಸಾಮಾನ್ಯವಾಗಿ ದೀರ್ಘವೃತ್ತ ಎಂದು ಕರೆಯುತ್ತೇವೆ ಇದು ಪ್ರಮುಖ ಅಕ್ಷ ಮತ್ತು ಸಣ್ಣ ಅಕ್ಷವನ್ನು ಹೊಂದಿರುತ್ತದೆ ಆದ್ದರಿಂದ ಯಾವುದೇ ಓರೆಯಾದ ವಿಭಾಗ ಆದರೆ ಅದು ಎರಡೂ ಬದಿಗಳಲ್ಲಿ ಕತ್ತರಿಸಬೇಕಾಗುತ್ತದೆ ಈ ಕೋನ್ನ ಎರಡೂ ಬದಿಗಳಲ್ಲಿ ಒಮ್ಮೆ ಓರೆಯಾದದ್ದನ್ನು ಕತ್ತರಿಸಲು ಹೋದರೆ ನಾವು ಅದನ್ನು A ಬಿಂದು B ಬಿಂದು ಎಂದು ಕರೆಯೋಣ ಆದ್ದರಿಂದ ಇದು ಓರೆಗಳಲ್ಲಿ ಒಂದಾಗಿದೆ ಇನ್ನೊಂದು ಸಂಪೂರ್ಣ ಸುತ್ತಳತೆಯ ಸುತ್ತ ನಮಗೆ ಓರೆಯಾಗಿದೆ ಆದ್ದರಿಂದ ಓರೆಯ ಎರಡೂ ಬದಿಗಳಲ್ಲಿ ಅದು ಇಲ್ಲಿ ಮತ್ತು ಇಲ್ಲಿ ಛೇದಿಸಲು ಹೋದರೆ ನಂತರ ಮೇಲಿನ ಭಾಗವನ್ನು ತೆಗೆದುಹಾಕಲು ಹೋದರೆ ಉಳಿದ ಭಾಗವನ್ನು ನಾವು ದೀರ್ಘವೃತ್ತದಂತೆ ನೋಡುತ್ತೇವೆ ಆದ್ದರಿಂದ ಅದೇ ಲಂಬ ವೃತ್ತಾಕಾರದ ಕೋನ್ಗಾಗಿ ನಾವು ಇತರ ಓರೆಯಾದ ವಿಭಾಗವನ್ನು ನೋಡೋಣ ಈಗ ಈ ಸಂದರ್ಭದಲ್ಲಿ ನಾವು ಕತ್ತರಿಸಿದ ವಿಭಾಗವನ್ನು ಮಾಡುತ್ತಿದ್ದರೆ ಈ ಓರೆಗೆ ಸಮಾನಾಂತರವಾಗಿ ಈ ಓರೆಯೊಂದಕ್ಕೆ ಸಮಾನಾಂತರವಾಗಿ ಇದು ಓರೆಯಾದ ಅಂಚಾಗಿದೆ ಆದ್ದರಿಂದ ನಾವು ಅದಕ್ಕೆ ಸಮಾನಾಂತರವಾಗಿ ಚಲಿಸಬೇಕು ಮತ್ತು ಬಹುಶಃ ಕತ್ತರಿಸಿದ ವಿಭಾಗವನ್ನು ಮಾಡಬೇಕು ಆದ್ದರಿಂದ ಈ ರೇಖೆ ಈ ರೇಖೆ ಸಮಾನಾಂತರವಾಗಿದ್ದರೆ ನಾವು ಪ್ಯಾರಾಬೋಲಾ ಎಂದು ನೋಡುವ ವೃತ್ತದಲ್ಲಿ ಈ ಭಾಗವನ್ನು ಯೋಜಿಸಲಾಗಿದೆ ಆದ್ದರಿಂದ ನಾವು ಇದನ್ನು ತೆಗೆದುಹಾಕುತ್ತಿದ್ದೇವೆ ಆದ್ದರಿಂದ ಈ ಭಾಗದವರೆಗೆ ನಾವು ಇದನ್ನು ಪ್ಯಾರಾಬೋಲಾ ಎಂದು ನೋಡುತ್ತೇವೆ ನಾವು ಪ್ಯಾರಾಬೋಲಾವನ್ನು ರಚಿಸುವ ವಿಧಾನ ಇದಾಗಿದೆ ಆದ್ದರಿಂದ ನಮ್ಮ ನಿರ್ದೇಶಾಂಕ ವ್ಯವಸ್ಥೆಯು ಆ y ಅಕ್ಷಕ್ಕೆ ನರ್ಮಲ್ ಆಗಿ x ಅಕ್ಷದಂತಹ ಓರೆಯಾದ ಸಮತಲದಲ್ಲಿದ್ದರೆ ಈ x ಅಕ್ಷ y ಅಕ್ಷವನ್ನು ತಿರುಗಿಸಿ ಆ ರೀತಿಯಲ್ಲಿ ನಾವು ಪ್ಯಾರಾಬೋಲಾ X ಅಕ್ಷ y ಅಕ್ಷ ಅನ್ನು ನೋಡುತ್ತೇವೆ ಅದು ನಾವು ನಿಖರವಾಗಿ ಎಲ್ಲಿ ವರ್ಗಯಿಸುತ್ತಿದ್ದೇವೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ನಾವು ಅದರ ಸುತ್ತ ಕೇಂದ್ರೀಕೃತವಾಗಿದ್ದರೆ ಇದು ನಿರ್ದೇಶಾಂಕ ಅಕ್ಷದ ಮೂಲವಾಗಿದ್ದರೆ ನಂತರ ನಮ್ಮ ಪ್ಯಾರಾಬೋಲಾ ಈ ಬಿಂದುವಿನ ಮೂಲಕ ಹಾದುಹೋಗುತ್ತದೆ ಮೂಲವು ಎಲ್ಲೋ ನೆಲೆಗೊಂಡಿದ್ದರೆ ನಾವು ಆ ರೀತಿಯಲ್ಲಿ ಪ್ಯಾರಾಬೋಲಾವನ್ನು ನೋಡುತ್ತೇವೆ ನಾವು ನೆನಪಿಟ್ಟುಕೊಳ್ಳಬೇಕಾದ ಮೊದಲ ಅಂಶವೆಂದರೆ ಓರೆಯಾಗಿ ನಾವು ಸಮಾನಾಂತರ ದಿಕ್ಕಿನಲ್ಲಿ ಹೋಗುತ್ತಿದ್ದರೆ ಕತ್ತರಿಸಿದ ವಿಭಾಗವನ್ನು ಮಾಡಿ ಮೇಲಿನ ಭಾಗವನ್ನು ತೆಗೆದುಹಾಕಿ x ಮತ್ತು y ನ ನಿರ್ದೇಶಾಂಕ ಅಕ್ಷದಲ್ಲಿ ಉಳಿದಿರುವ ಭಾಗವನ್ನು ನಾವು ಅದನ್ನು ಪ್ಯಾರಾಬೋಲಾ ಎಂದು ನೋಡುತ್ತೇವೆ ನಾವು ಇತರ ಓರೆಯಾದ ವಿಭಾಗವನ್ನು ಆರಿಸುತ್ತಿದ್ದರೆ ಹೈಪರ್ಬೋಲಿಕ್ ವಕ್ರಾರೇಖೆಗಳು ಎಂಬ ಹೆಸರನ್ನು ನಾವು ನೋಡುತ್ತೇವೆ ಆದ್ದರಿಂದ ಸ್ಲೈಸ್ ಕೋನ ಮತ್ತು ಸ್ಥಳವನ್ನು ಆಧರಿಸಿ ನಾವು ವಿಭಿನ್ನ ಕೋನಿಕ್ ವಕ್ರಾರೇಖೆಗಳನ್ನು ಪಡೆಯುತ್ತೇವೆ ಅದು ನಾವು ಕೋನ್ನಿಂದ ಕರೆಯುವ ಒಂದು ಕಾರಣವಾಗಿದೆ ಇವು ಕನ್ಸ್ಟ್ರಕ್ಟರ್ಗಳು ಆದ್ದರಿಂದ ನಾವು ಅವನ್ನು ಕೋನಿಕ್ ವಕ್ರಾರೇಖೆಗಳು ಎಂದು ಕರೆಯುತ್ತೇವೆ ವಿಭಾಗಗಳಲ್ಲಿ ಕೋನ್ ಅನ್ನು ಕತ್ತರಿಸುವ ಮೂಲಕ ಉತ್ಪಾದಿಸಲಾಗುತ್ತದೆ ಆದ್ದರಿಂದ ಅಂತಹ ರೀತಿಯ ವಿಭಾಗಗಳನ್ನು ಕೋನಿಕ್ ವಿಭಾಗಗಳು ಎಂದು ಕರೆಯಲಾಗುತ್ತದೆ ಮತ್ತು ಇವು ಇಂಜಿನೀರಿಂಗ್ ಅನ್ವಯಿಕೆಗಳಲ್ಲಿ ಅತ್ಯಂತ ಶಕ್ತಿಯುತ ವಕ್ರಾರೇಖೆಗಳಾಗಿವೆ ಉದಾಹರಣೆಗೆ ನಾವು ಯಾವುದೇ ಯಂತ್ರ ಗೇರ್ ಅಥವಾ ಯಾಂತ್ರಿಕ ಗೇರ್ಗಳನ್ನು ನೋಡೋಣ ವಾಹನಗಳಲ್ಲಿ ಬಹುಶಃ ಸೈಕಲ್ ಮೋಟಾರು ವಾಹನಗಳು ಪುಲ್ಲಿ ಶಾಫ್ಟ್ ರೀತಿಯ ವಸ್ತುಗಳು ವೃತ್ತಗಳು ಸಾಕಷ್ಟು ಸಾಮಾನ್ಯ ಲಕ್ಷಣಗಳಾಗಿವೆ ಆದ್ದರಿಂದ ವೃತ್ತವನ್ನು ಲಂಬ ವೃತ್ತಾಕಾರದ ಕೋನ್ಗೆ ಅಡ್ಡಲಾಗಿ ಕತ್ತರಿಸುವ ಮೂಲಕ ನಾವು ಅದನ್ನು ಪಡೆಯುತ್ತೇವೆ ಪ್ಲಾನೆಟರಿ ಗೇರುಗಳು ಮತ್ತು ಆಫ್ ಕೇಂದ್ರಿತ ರೀತಿಯ ಪ್ರಸರಣ ರೀತಿಯ ವ್ಯವಸ್ಥೆಗಳಿಗೆ ಎಲಿಪ್ಸ್ ಸಾಕಷ್ಟು ಸಾಮಾನ್ಯವಾಗಿದೆ ಆದ್ದರಿಂದ ಇಲ್ಲಿ ನಾವು ಆ ಪ್ಲಾನೆಟರಿ ಗೇರ್ ಅನ್ನು ನೋಡೋಣ ಆದ್ದರಿಂದ ಚಾಲನಾ ಚಲನೆಯನ್ನು ಈ ವೃತ್ತಾಕಾರದ ಗೇರ್ನಿಂದ ಕೇಂದ್ರೀಕರಿಸಿದ್ದರೆ ಅದನ್ನು ಕೇಂದ್ರೀಕರಿಸಿದ್ದರೆ ನಾವು ಈ ಶಕ್ತಿಯನ್ನು ಈ ಗೇರ್ ಮತ್ತು ಆ ಗೇರ್ಗೆ ಮತ್ತು ಅಂತಿಮವಾಗಿ ಈ ಪ್ಲಾನೆಟರಿ ಗೇರ್ ರೀತಿಯ ವ್ಯವಸ್ಥೆಯ ಮೂಲಕವೂ ಸಹ ವರ್ಗಾಯಿಸುವ ಸ್ಥಿತಿಯಲ್ಲಿರುತ್ತೇವೆ ಆದ್ದರಿಂದ ಈ ಪ್ಲಾನೆಟರಿ ಗೇರ್ ಕೆಲವೊಮ್ಮೆ ಇಲ್ಲಿಗೆ ಬರುತ್ತದೆ ಕೆಲವೊಮ್ಮೆ ಪ್ರಮುಖ ಸಣ್ಣ ಅಕ್ಷದ ಮೂಲಕ ಹೋಗುತ್ತದೆ ಮತ್ತು ಅಗತ್ಯ ಸ್ಥಳಗಳಿಗೆ ಶಕ್ತಿಯನ್ನು ರವಾನಿಸುತ್ತದೆ ಈ ವೃತ್ತಾಕಾರದ ಅಂಡಾಕಾರದ ರೀತಿಯ ಗೇರ್ಗಳಿಂದ ನಾವು ವಿದ್ಯುತ್ ಪ್ರಸರಣವನ್ನು ಪಡೆಯುವ ವಿಧಾನ ಇದಾಗಿದೆ ಮತ್ತು ಯಾವುದನ್ನಾದರೂ ವಿನ್ಯಾಸಗೊಳಿಸಲು ಅಥವಾ ಅದನ್ನು ಉತ್ಪಾದನಾ ಮಾರ್ಗಕ್ಕೆ ಕಳುಹಿಸಲು ಅದರೊಳಗೆ ಎಲಿಪ್ಸ್ ಅನ್ನು ರಚಿಸಲು ಗೇರ್ ಅನ್ನು ರಚಿಸುವುದು ಅತ್ಯಂತ ಮುಖ್ಯವಾದ ವಿಷಯವಾಗಿದೆ ಆ ಉದ್ದೇಶಕ್ಕಾಗಿ ದೀರ್ಘವೃತ್ತ ಅಥವಾ ವೃತ್ತವನ್ನು ಹೇಗೆ ನಿರ್ಮಿಸುವುದು ಎಂಬುದರ ಕುರಿತು ನಾವು ಕಲಿಯುತ್ತಿದ್ದೇವೆ ಗಣಿತದ ಪ್ರಕಾರ ನಾವು ಇದನ್ನು x ವರ್ಗದಿಂದ a ವರ್ಗ ಮತ್ತು y ವರ್ಗವನ್ನು ಬಿ ವರ್ಗದಿಂದ i e x2a2y2b2 ಸ್ಥಿರ ಸಂಖ್ಯೆ ಅಥವಾ 1 ನೊಂದಿಗೆ ಪ್ರತಿನಿಧಿಸಬಹುದು ಆ ರೀತಿಯಲ್ಲಿ ನಾವು ಜ್ಯಾಮಿತೀಯವಾಗಿ ರಚಿಸಬಹುದು ಆದರೆ ಯಾಂತ್ರೀಕರಣ ಮತ್ತು ಇತರ ವಿಷಯಗಳು ನಡೆಯುತ್ತಿರುವಾಗ ಯಾಂತ್ರಿಕ ಉಪಕರಣಗಳು ಈ ದೀರ್ಘವೃತ್ತವನ್ನು ಲೋಹದ ಸ್ಥಳದಲ್ಲಿ ರಚಿಸಬೇಕಾಗುತ್ತದೆ ಆದ್ದರಿಂದ ಅಲ್ಲಿ ನಾವು ನೇರವಾಗಿ ಈ ಪೆನ್ನು ಕಾಗದದ ರೀತಿಯ ವಸ್ತುಗಳನ್ನು ಬಳಸುವುದಿಲ್ಲ ಯಾಂತ್ರಿಕ ವ್ಯವಸ್ಥೆಯು ಅಂತಿಮವಾಗಿ ಅದು ದೀರ್ಘವೃತ್ತವನ್ನು ನಿರ್ಮಿಸುವ ರೀತಿಯಲ್ಲಿರಬೇಕು ಉದಾಹರಣೆಗೆ ನಾವು ನಿಮ್ಮ ಮಿನಿ ಡ್ರಾಫ್ಟರ್ ಅನ್ನು ತೆಗೆದುಕೊಳ್ಳುತ್ತಿದ್ದರೆ ಮಿನಿ ಡ್ರಾಫ್ಟರ್ನ ಒಂದು ಭಾಗವನ್ನು ಒಂದು ಬದಿಯಲ್ಲಿ ಫಿಕ್ಸ್ ಮಾಡಲಾಗಿದೆ ಮತ್ತು ಒಮ್ಮೆ ನೀವು ಈ ಸ್ಕೇಲ್ ಅನ್ನು ಬಿಗಿಗೊಳಿಸಿದ ಮೇಲೆ ಈ ಯಾಂತ್ರಿಕ ಡ್ರಾಫ್ಟರ್ ಅನ್ನು ನೀವು ಎಲ್ಲಿಗೆ ಚಲಿಸಿದರೂ ಅದು ಯಾವಾಗಲೂ ಲಂಬ ಮತ್ತು ಅಡ್ಡ ರೇಖೆಗಳನ್ನು ನಿರ್ಮಿಸುತ್ತದೆ ಆದ್ದರಿಂದ ಆ ಉದ್ದೇಶಕ್ಕಾಗಿ ನಾವು ಈ ರೀತಿಯ ಲಂಬ ಅಡ್ಡ ರೇಖೆಗಳನ್ನು ನಿರ್ಮಿಸಲು ನಾಲ್ಕು ಬಾರ್ ಕಾರ್ಯವಿಧಾನವನ್ನು ಬಳಸುತ್ತಿದ್ದೇವೆ ಆದ್ದರಿಂದ ನಿಮ್ಮ ಯಾಂತ್ರಿಕ ಸಾಧನವು ನಾವು ನಿರ್ಮಿಸಿದ ಅಡ್ಡ ಲಂಬ ರೇಖೆಗಳನ್ನು ಚಿತ್ರಿಸುತ್ತಿಲ್ಲವಾದರೂ ಆದರೆ ಬಾರ್ಗಳ ಸಂಪರ್ಕಗಳು ಈ ಅಡ್ಡ ಲಂಬ ರೇಖೆಗಳನ್ನು ಯಾವಾಗಲೂ ರಚಿಸುವ ರೀತಿಯಲ್ಲಿ ಚಲಿಸುತ್ತವೆ ಅಂತೆಯೇ ನೀವು ಈ ಸಾಧನಗಳನ್ನು ಯಾಂತ್ರೀಕರಣ ಮಾಡುವಾಗ ಈ ರೀತಿಯ ದೀರ್ಘವೃತ್ತದ ಅಗತ್ಯವಿದ್ದರೆ ಈ ದೀರ್ಘವೃತ್ತ ಮತ್ತು ವೃತ್ತಗಳನ್ನು ರಚಿಸಲು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಇರಬೇಕು ಮತ್ತು ಈ ಕೋನಿಕ್ ವಿಭಾಗಗಳಿಗೆ ನಾವು ಅದನ್ನೇ ಕಲಿಯಲು ಹೊರಟಿದ್ದೇವೆ ವಿವಿಧ ಅನ್ವಯಿಕೆಗಳು ಉದಾಹರಣೆಗೆ ಗುಮ್ಮಟಗಳನ್ನು ನಿರ್ಮಿಸುವುದು ಇಲ್ಲಿ ಒಂದು ಚಿತ್ರವಿದೆ ರಚನೆ ಇದೆ ಅದರ ಮೇಲೆ ಅದು ವೃತ್ತವಾಗಿರಬಹುದು ಅದು ಅಂಡಾಕಾರದ ರೀತಿಯ ವಕ್ರರೇಖೆಯಾಗಿರಬಹುದು ಆದ್ದರಿಂದ ನಾವು ಮೇಲ್ಮೈಯ ಹೊರಭಾಗದಲ್ಲಿ ನೋಡುತ್ತಿದ್ದರೆ ಅದು ದೀರ್ಘವೃತ್ತವನ್ನು ಮಾಡುತ್ತಿರಬಹುದು ಅದು ದೀರ್ಘವೃತ್ತ ಏಕೆ ಏಕೆಂದರೆ ಇಲ್ಲಿ ಪ್ರಮುಖ ಅಕ್ಷ ಮತ್ತು ಸಣ್ಣ ಅಕ್ಷವು ವಿಭಿನ್ನ ಉದ್ದಗಳನ್ನು ಹೊಂದಿರುತ್ತವೆ ಅದು ದೀರ್ಘವೃತ್ತವನ್ನು ರೂಪಿಸಲು ಕಾರಣವಾಗಿದೆ ದಂತವೈದ್ಯರಿಗೆ ಅವರು ಈ ಹಲ್ಲುಗಳನ್ನು ಕೃತಕ ಕಸಿ ಮತ್ತು ಇನ್ನಿತರವುಗಳನ್ನು ಮಾಡಲು ಬಯಸಿದರೆ ಮೊದಲನೆಯದಾಗಿ ಈ ಹಲ್ಲುಗಳ ಸ್ಥಳ ಹಲ್ಲುಗಳು ಇರಬೇಕಾದ ಸ್ಥಳ ಮತ್ತು ಈ ಹಲ್ಲುಗಳನ್ನು ಯಾವ ರೂಪದಲ್ಲಿ ಜೋಡಿಸಬೇಕೆಂಬುದನ್ನು ಅವನು ನಿಜವಾಗಿಯೂ ವಿನ್ಯಾಸಗೊಳಿಸಬೇಕು ಆ ಉದ್ದೇಶಕ್ಕಾಗಿ ಸಾಮಾನ್ಯವಾಗಿ ನಮ್ಮ ಮಾನವ ಬಾಯಿ ಇದು ವಿಭಿನ್ನ ಪ್ರಮುಖ ಅಕ್ಷದ ಸಣ್ಣ ಅಕ್ಷದ ಅಂಡಾಕಾರದ ಸ್ವರೂಪದಲ್ಲಿರುತ್ತದೆ ಆದ್ದರಿಂದ ದೀರ್ಘವೃತ್ತಕ್ಕಾಗಿ ಆದ್ದರಿಂದ ಇಲ್ಲಿ ಈ ಡ್ಯಾಶ್ ಮಾಡಿದ ರೇಖೆಗಳಿಂದ ದೀರ್ಘವೃತ್ತವನ್ನು ತೋರಿಸಲಾಗುತ್ತದೆ ಪ್ರಮುಖ ಅಕ್ಷವು ಈ ಉದ್ದವಾದದ್ದು ಮತ್ತು ಸಣ್ಣ ಅಕ್ಷವು ಈ ಚಿಕ್ಕದಾಗಿದೆ ಆ ಪ್ರಮುಖ ಅಕ್ಷಕ್ಕೆ ನಾರ್ಮಲ್ ಆದ ವಿವಿಧ ಸ್ಥಳಗಳಲ್ಲಿ ಹಲ್ಲುಗಳನ್ನು ಜೋಡಿಸಲಾಗುತ್ತದೆ ಆದ್ದರಿಂದ ದಂತವೈದ್ಯರು ವ್ಯವಸ್ಥೆ ಮಾಡಬೇಕು ಮೊದಲನೆಯದಾಗಿ ಸಾಫ್ಟ್ವೇರ್ ಅಥವಾ ಜ್ಯಾಮಿತೀಯ ರಚನೆಯ ಮೂಲಕ ರಚಿಸಬೇಕು ಹಲ್ಲುಗಳು ಏನಾಗಿರಬೇಕು ಮತ್ತು ಅದನ್ನು ನಿಖರವಾಗಿ ಎಲ್ಲಿ ಇಡಬೇಕು ಎಂಬುದನ್ನು ಪತ್ತೆ ಮಾಡಿ ಆದ್ದರಿಂದ ಆ ಉದ್ದೇಶಕ್ಕಾಗಿ ಮೊದಲನೆಯದಾಗಿ ಒಬ್ಬ ದೀರ್ಘವೃತ್ತವನ್ನು ರಚಿಸಬೇಕು ಇದು ಐಡ್ಯಲಿಸ್ಟಿಕ್ ಪ್ರಕರಣವಾಗಿದೆ ಅಂತೆಯೇ ಕ್ಯಾಮ್ಗಳು ಸಿಸಿಟಿವಿ ಕ್ಯಾಮ್ಗಳು ಪತ್ತೇದಾರಿ ಕ್ಯಾಮ್ಗಳಂತಹ ಕಣ್ಗಾವಲಿನಲ್ಲಿ ಬೆಳಕಿನ ಕಿರಣಗಳು ಬಹುಶಃ ಪ್ರತಿಫಲಿತ ಕಿರಣಗಳು ವಸ್ತುವಿನಿಂದ ಬಂದವು ಅಂತಿಮವಾಗಿ ಅದನ್ನು ಒಂದು ಬಿಂದು ಅಥವಾ ಎರಡು ಬಿಂದುಗಳ ಮೇಲೆ ಕೇಂದ್ರೀಕರಿಸುತ್ತವೆ ಆದ್ದರಿಂದ ಈ ಎಲ್ಲಾ ಬೆಳಕಿನ ಕಿರಣಗಳು ಬಂದು ಮೇಲ್ಮೈಗೆ ಹೊಡೆಯುತ್ತವೆ ಆಂತರಿಕ ಪ್ರತಿಫಲನಗಳು ಸಂಭವಿಸುತ್ತವೆ ಅಂತಿಮವಾಗಿ ಅವುಗಳನ್ನು ಈ ರೇಖೆಯ ಮೇಲೆ ಒಂದು ಅಥವಾ ಎರಡು ಬಿಂದುಗಳಲ್ಲಿ ಕೇಂದ್ರೀಕರಿಸಲಾಗುತ್ತದೆ ನಾವು ಇದನ್ನು ನೋಡುತ್ತಿದ್ದರೆ ಬಹುಶಃ ಈ ವಕ್ರರೇಖೆಯು ದೀರ್ಘವೃತ್ತವನ್ನು ರೂಪಿಸುತ್ತದೆ ಆದ್ದರಿಂದ ಇದು ಯಾವಾಗಲೂ ಎರಡು ಕೇಂದ್ರ ಕೇಂದ್ರಗಳನ್ನು ಹೊಂದಿರುತ್ತದೆ F ಮತ್ತು F ಪ್ರೈಮ್ ಆದ್ದರಿಂದ ಈ ಎಲ್ಲಾ ಕಿರಣಗಳು ಆಂತರಿಕವಾಗಿ ಪ್ರತಿಫಲಿಸುತ್ತವೆ ಅಂತಿಮವಾಗಿ ಈ ಬಿಂದುಗಳಲ್ಲಿ ಒಮ್ಮುಖವಾಗುತ್ತವೆ ಅಥವಾ ನಾವು ಎರಡು ಸ್ಥಳಗಳಲ್ಲಿ ಬೆಳಕಿನ ಮೂಲಗಳನ್ನು ಹೊಂದಿದ್ದರೆ ಅವು ರೇಡಿಯಲ್ ದಿಕ್ಕುಗಳಲ್ಲಿ ಹೊರಹೊಮ್ಮುತ್ತವೆ ಆದರೆ ಈ ಎಲ್ಲ ವಿಷಯಗಳು ಆಂತರಿಕವಾಗಿ ಪ್ರತಿಫಲಿಸುತ್ತವೆ ಅಂತಿಮವಾಗಿ F ಮತ್ತು F ಪ್ರೈಮ್ ಎಂಬ ಎರಡು ಬಿಂದುಗಳನ್ನು ಕೇಂದ್ರೀಕರಿಸುತ್ತವೆ ಕಣ್ಗಾವಲುಗಾಗಿ ಕ್ಯಾಮೆರಾಗಳು ನಮಗೆ ಈ ಅಂಡಾಕಾರದ ರೀತಿಯ ವಿಭಾಗಗಳ ಅಗತ್ಯವಿರುತ್ತದೆ ಮೊದಲು ಸಿಗ್ನಲ್ ಪ್ರಕ್ರಿಯೆಯನ್ನು ನೋಡೋಣ ಸಿಗ್ನಲ್ ಪ್ರಕ್ರಿಯೆಗೆ ಈ ಉಪಗ್ರಹಗಳು ಕಳುಹಿಸುವ ಅಥವಾ ಭೂಮ್ಯತೀತಗಳಿಂದ ಅಲೆಗಳು ನಿರಂತರವಾಗಿ ಬರುತ್ತಿವೆ ಅವು ಸಮಾನಾಂತರ ಕಿರಣಗಳಾಗಿರಬಹುದು ಅದು ಈ ಪ್ಯಾರಾಬೋಲಿಕ್ ರೀತಿಯ ಡಿಶ್ ಆಂಟೆನಾ ಕನ್ನಡಿಗಳನ್ನು ಹೊಡೆಯುತ್ತದೆ ಅಂತಿಮವಾಗಿ ರಿಫ್ಲಕ್ಸ್ನಲ್ಲಿ ಹೋಗುತ್ತದೆ ಮತ್ತು ಒಂದು ಬಿಂದುವಿಗೆ ಒಮ್ಮುಖವಾಗುತ್ತದೆ ಅದು ಸಿಗ್ನಲ್ ಅನ್ನು ಬಲಪಡಿಸುತ್ತದೆ ಅಲ್ಲಿಂದ ನೀವು ಅದನ್ನು ಸಂಗ್ರಹಿಸಿ ಡೇಟಾ ವಿಶ್ಲೇಷಣೆಗಾಗಿ ಅಥವಾ ಟಿವಿಗೆ ರವಾನಿಸಿ ಆದ್ದರಿಂದ ಉದಾಹರಣೆಗೆ ಈ ಸಂವಹನಕ್ಕಾಗಿ ನಮ್ಮ ವಿಶಿಷ್ಟ ಡಿಶ್ ಆಂಟೆನಾವನ್ನು ಇಲ್ಲಿ ನೋಡೋಣ ಈ ಸಂಪೂರ್ಣ ಬಿಂದುಗಳನ್ನು ಒಂದು ಬಿಂದುವಿನಲ್ಲಿ ಕೇಂದ್ರೀಕರಿಸಲಾಗುವುದು ಆದ್ದರಿಂದ ಉಪಗ್ರಹಗಳಿಂದ ಬರುವ ಸಮಾನಾಂತರ ಕಿರಣಗಳು ಅವು ಈ ಪ್ಯಾರಾಬೋಲಿಕ್ ಕನ್ನಡಿಯನ್ನು ಸ್ಪರ್ಶಿಸುತ್ತವೆ ವಿವಿಧ ಸ್ಥಳಗಳಲ್ಲಿ ರಿಫ್ಲಕ್ಸ್ ಆಗುತ್ತವೆ ಅಲ್ಲಿಂದ ಅಂತಿಮವಾಗಿ ಪಾಯಿಂಟ್ ಫೋಕಲ್ ಫೋಕಸ್ ಅಥವಾ ಫೋಸಿ ಪಾಯಿಂಟ್ ಆಗಿ ಪರಿವರ್ತನೆಗೊಳ್ಳುತ್ತದೆ ಮತ್ತು ಈ ಬಿಂದುವನ್ನು ನಾವು ಪ್ಯಾರಾಬೋಲಾಕ್ಕಾಗಿ ವರ್ಟೆಕ್ಸ್ ಎಂದು ಕರೆಯುತ್ತೇವೆ ಮತ್ತು ಇದನ್ನು ಒಮ್ಮುಖಗೊಳಿಸಿದ ನಂತರ ಆಂಪ್ಲಿಫೈಯರ್ಗಳನ್ನು ಮಾಡ್ಯುಲೇಟ್ ಮಾಡಲಾಗುತ್ತದೆ ಮತ್ತು ಅಂತಿಮವಾಗಿ ಅದನ್ನು ಸಿಗ್ನಲ್ ಪ್ರಕ್ರಿಯೆಗೆ ಕಳುಹಿಸುತ್ತದೆ ಆದ್ದರಿಂದ ಈ ರೀತಿಯ ಸಿಗ್ನಲ್ ಸಂಸ್ಕರಣಾ ಅನ್ವಯಗಳಿಗೆ ನಮ್ಮ ಪ್ಯಾರಾಬೋಲಾಗಳು ಮುಖ್ಯವಾಗಿ ಉಪಯುಕ್ತವಾಗಿವೆ ಅದೇ ರೀತಿ ಅದು ತೂಗು ಸೇತುವೆಯಾಗಿದ್ದರೆ ಆದ್ದರಿಂದ ಇಲ್ಲಿ ಇದು ನದಿಯು ಹರಿಯುವ ದಿಕ್ಕಿನಲ್ಲಿ ಬರುತ್ತಿದೆ ಮತ್ತು ಅದರ ಮೇಲೆ ಸೇತುವೆ ಇದೆ ಸಾಮಾನ್ಯವಾಗಿ ಸಸ್ಪೆನ್ಶನ್ ಸೇತುವೆ ಕೇಬಲ್ನ ಹೊರೆಯನ್ನು ವಿತರಿಸಬೇಕಾಗುತ್ತದೆ ಆದ್ದರಿಂದ ದ್ರವ್ಯರಾಶಿ ಅಥವಾ ಸ್ತಂಭಗಳು ಇರುತ್ತವೆ ಮತ್ತು ಕ್ಯಾಂಟಿಲಿವರ್ ರೀತಿಯ ಸಸ್ಪೆನ್ಶನ್ ಸೇತುವೆಗಳು ಇರುತ್ತವೆ ಮತ್ತು ಇವುಗಳನ್ನು ಹಗ್ಗಗಳಿಂದ ಸಂಪರ್ಕಿಸಲಾಗುತ್ತದೆ ಈ ತಂತಿಗಳ ಮೇಲೆ ಸಂಪೂರ್ಣ ತೂಕವನ್ನು ತೂಗಲಾಗುತ್ತದೆ ಮತ್ತು ಸಾಮಾನ್ಯವಾಗಿ ಈ ತಂತಿಗಳು ಪ್ಯಾರಾಬೋಲಿಕ್ ರೀತಿಯ ಮಾರ್ಗವಾಗಿರುತ್ತವೆ ಆದ್ದರಿಂದ ಸೇತುವೆ ನಿರ್ಮಾಣಕ್ಕಾಗಿ ಈ ಪ್ಯಾರಾಬೋಲಿಕ್ ವಕ್ರಾರೇಖೆಗಳನ್ನು ನಿರ್ಮಿಸುವುದು ಮತ್ತು ಈ ಹಗ್ಗದ ಉದ್ದವು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಏನೆಂದು ನಿರ್ಧರಿಸುವುದು ತುಂಬಾ ಅಗತ್ಯವಾಗಿರುತ್ತದೆ ನಾವು ಪ್ಯಾರಾಬೋಲಾವನ್ನು ನಿರ್ಮಿಸದ ಹೊರತು ಲೋಡ್ ವಿತರಣೆಗೆ ಎಷ್ಟು ಉದ್ದ ಬೇಕಿದೆ ಎಂದು ತಿಳಿಯುವ ಸ್ಥಿತಿಯಲ್ಲಿ ನಾವು ಇರುವುದಿಲ್ಲ ಅಂತೆಯೇ ವಾಸ್ತುಶಿಲ್ಪದಲ್ಲಿಯೂ ಸಹ ಈ ಪ್ಯಾರಾಬೊಲಗಳು ಸುಂದರವಾದ ಅಂಶಗಳನ್ನು ಆಕರ್ಷಕವಾಗಿ ನೀಡುತ್ತದೆ ಆದ್ದರಿಂದ ಇಲ್ಲಿ ಈ ಗುಮ್ಮಟಗಳಿಗಾಗಿ ನಾವು ಆ ರೀತಿಯ ಪ್ಯಾರಾಬೋಲಿಕ್ ರಚನೆಗಳನ್ನು ನೋಡುತ್ತೇವೆ ಈ ಪ್ಯಾರಾಬೋಲಾಗಳು ಕೆಲವೊಮ್ಮೆ ಲಂಬ ದಿಕ್ಕಿನಲ್ಲಿಯೂ ಸಹ ಓರೆಯಾಗಿರಬಹುದು ಅದು y x ಸ್ಕ್ವೇರ್ ರೀತಿಯ ಪ್ಯಾರಾಬೋಲಾಗಳಿಗೆ ಸಮನಾಗಿಲ್ಲದಿರಬಹುದು ಅಥವಾ x y ಸ್ಕ್ವೇರ್ ರೀತಿಯ ಪ್ಯಾರಾಬೋಲಾಗಳಿಗೆ ಸಮನಾಗಿಲ್ಲದಿರಬಹುದು ಆದರೆ ಆಫ್ ಸೆಂಟರ್ಡ್ ಮತ್ತು ಓರೆಯಾದ ರೀತಿಯ ಪ್ಯಾರಾಬೋಲಾಗಳನ್ನು ಸಹ ನಾವು ಕಾಣುತ್ತೇವೆ ಅಂತೆಯೇ ಶಕ್ತಿ ಕೊಯ್ಲುಗಾಗಿ ಈ ದಿನಗಳಲ್ಲಿ ಹಸಿರು ಶಕ್ತಿಯ ಜನರು ಗುರಿಯನ್ನು ಹೊಂದಿದ್ದಾರೆ ಆ ಉದ್ದೇಶಕ್ಕಾಗಿ ನಾವು ಈ ಸೌರಶಕ್ತಿಯನ್ನು ಸಂಗ್ರಹಿಸಬೇಕು ಫಲಕಗಳನ್ನು ಬಿಸಿ ಮಾಡಬೇಕು ಅಥವಾ ಘನ ಸ್ಥಿತಿ ರೀತಿಯ ಸಾಧನಗಳ ಮೂಲಕ ಒಮ್ಮುಖವಾಗಬೇಕು ಈ ಎಲ್ಲಾ ಫೋಟೋ ಫೋಟೊನಿಕ್ ಶಕ್ತಿಯನ್ನು ಪರಿವರ್ತಿಸಲಾಗುತ್ತದೆ ಮತ್ತು ಅಂತಿಮವಾಗಿ ಹರಡಲಾಗುತ್ತದೆ ಅಥವಾ ಬಹುಶಃ ಸೌರ ತಾಪನ ಅನ್ವಯಿಕೆಗಳಿಗಾಗಿ ನೀವು ಈ ಸೌರ ಕಿರಣಗಳನ್ನು ಸಂಗ್ರಹಿಸುತ್ತೀರಿ ನೀರನ್ನು ಹಾದುಹೋಗುವ ಒಂದು ಬಿಂದುವಿನ ಮೇಲೆ ಕೇಂದ್ರೀಕರಿಸಿ ಇದರಿಂದಾಗಿ ತಾಪಮಾನವನ್ನು ಹೆಚ್ಚಿಸಲಾಗುತ್ತದೆ ಮತ್ತು ಅಂತಿಮವಾಗಿ ನೀರಿನ ಸೌರ ತಾಪನಕ್ಕೆ ಬಳಸಿಕೊಳ್ಳಲಾಗುತ್ತದೆ ಆ ಉದ್ದೇಶಕ್ಕಾಗಿ ಜನರು ಪ್ಯಾರಾಬೋಲಿಕ್ ರೀತಿಯ ಕನ್ನಡಿಗಳೊಂದಿಗೆ ಹೋಗುತ್ತಾರೆ ಅಂತೆಯೇ ನಿರ್ದಿಷ್ಟಪಡಿಸಿದ ಅನ್ವಯ ವನ್ನು ಗುರಿಯಾಗಿಸಲು ಉದಾಹರಣೆಗೆ ಹೆಲಿಕಾಪ್ಟರ್ ಇದೆ ಅದು ಬಾಂಬ್ ಅನ್ನು ಬಿಡುಗಡೆ ಮಾಡುತ್ತಿದೆ ಇದು ಸಾಮಾನ್ಯವಾಗಿ ಪ್ಯಾರಾಬೋಲಿಕ್ ಸ್ವರೂಪದಲ್ಲಿ ಹೋಗುತ್ತದೆ ಇದು ಸ್ಫೋಟಿಸಬಹುದು ಅಥವಾ ಪ್ರವಾಹಕ್ಕೆ ಸಿಲುಕಿದ ವಲಯಗಳಿಗೆ ಆಹಾರ ಉತ್ಪನ್ನಗಳನ್ನು ಪೂರೈಸುವ ವಿಪತ್ತುಗಳಲ್ಲಿರಬಹುದು ಏಕರೂಪದ ವೇಗದೊಂದಿಗೆ ಈ ಹೆಲಿಕಾಪ್ಟರ್ ಚಲಿಸುತ್ತಿದ್ದರೆ ಅದು ಪ್ಯಾಕೆಟ್ ಅನ್ನು ಬಿಡುಗಡೆ ಮಾಡಿದರೆ ಅದು ಪ್ಯಾರಾಬೋಲಿಕ್ ಸ್ವರೂಪದಲ್ಲಿ ಬರುತ್ತದೆ ಮತ್ತು ಅಂತಿಮವಾಗಿ ಇದು ಮೂಲವಾಗಿದೆ ಕೂಲಿಂಗ್ ಟವರ್ಗಳು ಮತ್ತು ಡ್ರಾಫ್ಟ್ ಟವರ್ಗಳಿಗಾಗಿ ಹೈಪರ್ಬೋಲಾ ವಿಶೇಷ ಅನ್ವಯಿಕೆಗಳನ್ನು ಹೊಂದಿದೆ ಇಲ್ಲಿ ಉಷ್ಣ ಸ್ಥಾವರಗಳ ಬಳಿ ಟರ್ಬೈನ್ ಬ್ಲೇಡ್ಗಳನ್ನು ಓಡಿಸುವ ಈ ಉಗಿ ಏನೇ ಇರಲಿ ಅದನ್ನು ಮತ್ತೆ ಘನೀಕರಿಸಬೇಕಾಗುತ್ತದೆ ಆ ಉಗಿಯನ್ನು ಘನೀಕರಿಸಲು ಅಥವಾ ಅದನ್ನು ತಣ್ಣಗಾಗಿಸಲು ನಾವು ಚಿಲ್ಲಿಂಗ್ ಟವರ್ಗಳನ್ನು ಮತ್ತು ತಣ್ಣಗಾಗಿಸುವ ಕೊಳಗಳನ್ನು ಹೊಂದಿದ್ದೇವೆ ಮತ್ತು ಈ ಹೈಪರ್ಬೋಲಿಕ್ ರೀತಿಯ ಟವರ್ಗಳಿಂದ ಬಿಸಿನೀರನ್ನು ಹರಿಸಲಾಗುತ್ತದೆ ಬಿಸಿನೀರು ಎಲ್ಲಾ ಕಡೆಯಿಂದಲೂ ಇಳಿಯುತ್ತದೆ ಮತ್ತು ಶೀತಕ ಅಥವಾ ಗಾಳಿಯು ಎಲ್ಲಾ ರೀತಿಯಲ್ಲಿ ಮೇಲಕ್ಕೆ ಹೋಗುತ್ತದೆ ಆದ್ದರಿಂದ ಡ್ರಾಫ್ಟ್ ಟ್ಯೂಬ್ ಅನ್ನು ನಿರ್ಮಿಸಲಾಗುತ್ತದೆ ಆ ಉದ್ದೇಶಕ್ಕಾಗಿ ಸಾಮಾನ್ಯವಾಗಿ ಹೈಪರ್ಬೋಲಾಗಳು ಬಹಳ ಉಪಯುಕ್ತವಾಗಿವೆ ಆದ್ದರಿಂದ ಇದು ಉಷ್ಣ ಸ್ಥಾವರಗಳಿಗೆ ಬಳಸಲಾಗುವ ಒಂದು ರೀತಿಯ ಕೂಲಿಂಗ್ ಟವರ್ ಆಗಿದೆ ಮತ್ತು ವಕ್ರರೇಖೆಯ ಹೊರಭಾಗವು ಹೈಪರ್ಬೋಲಾದ ಭಾಗವನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಇದು ಕೂಡ ಹೈಪರ್ಬೋಲಾ ಇದು ಕೂಡ ಹೈಪರ್ಬೋಲಾ ಮಧ್ಯದ ರೇಖೆಯನ್ನು ಸಾಮಾನ್ಯವಾಗಿ ನಾವು ಈ ಡೈರೆಕ್ಟ್ರಿಕ್ಸ್ ರೇಖೆಗಳೆಂದು ಕರೆಯುತ್ತೇವೆ ಅದನ್ನು ನಾವು ನಂತರ ಕಲಿಯುತ್ತೇವೆ ಅಂತೆಯೇ ಟೆಲಿಸ್ಕೋಪಿಕ್ ಅನ್ವಯಿಕೆಗಳಿಗೆ ಮತ್ತು ಯೋಜನೆಯ ಬಗ್ಗೆ ತಿಳುವಳಿಕೆಯು ಪ್ಯಾರಾಬೋಲಿಕ್ ಕನ್ನಡಿಗಳ ಸಂಯೋಜನೆಯಾಗಿದೆ ಮತ್ತು ಹೈಪರ್ಬೋಲಿಕ್ ಕನ್ನಡಿಗಳನ್ನು ಸಹ ಬಳಸಲಾಗುತ್ತದೆ ಇದು ದೂರದರ್ಶಕ ಒಂದು ಬದಿಯಲ್ಲಿ ನಿಮಗೆ ಪ್ಯಾರಾಬೋಲಾ ಇರುತ್ತದೆ ಆದ್ದರಿಂದ ಈ ಎಲ್ಲಾ ಕಿರಣಗಳು ಬಂದು ಅದನ್ನು ಬಿಸಿಯಾಗಿಸುತ್ತದೆ ಒಂದು ಬಿಂದುವಿಗೆ ಕೇಂದ್ರೀಕರಿಸಿ ಮತ್ತು ಆ ಒಂದು ಬಿಂದುವಿನಿಂದ ಹೈಪರ್ಬೋಲಿಕ್ ಕನ್ನಡಿಯನ್ನು ಬಳಸಲಾಗುತ್ತದೆ ಮತ್ತೆ ಅದನ್ನು ಬೇರೆ ಯಾವುದಾದರೂ ಬಿಂದುವಿನಲ್ಲಿ ಕೇಂದ್ರೀಕರಿಸಲಾಗುವುದು ಇದರಿಂದ ಅದು ವರ್ಧಿಸಲ್ಪಡುತ್ತದೆ ಅಥವಾ ವಿಸ್ತರಿಸಿದ ಚಿತ್ರಣವನ್ನು ಪಡೆಯುವ ಸ್ಥಿತಿಯಲ್ಲಿರುತ್ತದೆ ಆದ್ದರಿಂದ ಸಾಂದರ್ಭಿಕವಾಗಿ ಅವರು ಈ ಪ್ಯಾರಾಬೋಲಾ ಹೈಪರ್ಬೋಲಾ ಸಂಯೋಜನೆಗಳನ್ನು ಸಹ ಬಳಸುತ್ತಾರೆ ಚಿಪ್ಸ್ ನಂತಹ ಆಹಾರ ಉತ್ಪನ್ನಗಳಿಗೂ ವಿಶೇಷವಾಗಿ ಬ್ರಾಂಡ್ ಹೆಸರನ್ನು ನಾವು ಪ್ರಿಂಗಲ್ಸ್ ಎಂದು ಕರೆಯುತ್ತೇವೆ ಆ ವಕ್ರರೇಖೆಯ ಆಕಾರವು ಸಾಮಾನ್ಯವಾಗಿ ಹೈಪರ್ಬೋಲಿಕ್ ವಕ್ರರೇಖೆಯನ್ನು ರೂಪಿಸುತ್ತದೆ ನಾವು ಗಣಿತ ಮಟ್ಟದಲ್ಲಿ ಸಂಕ್ಷಿಪ್ತಗೊಳಿಸುತ್ತಿದ್ದರೆ ಒಂದು ವೃತ್ತವು ನಿಖರವಾಗಿ ಕೇಂದ್ರ ಎಲ್ಲಿದೆ ಎಂಬುದರ ಆಧಾರದ ಮೇಲೆ ಕ್ರಿಯಾತ್ಮಕ ರೂಪವನ್ನು ಹೊಂದಿರುತ್ತದೆ ಅದು h ಮತ್ತು k ಸ್ಥಳದಲ್ಲಿದ್ದರೆ ಉದಾಹರಣೆಗೆ ಇದು ನಿರ್ದೇಶಾಂಕ ಅಕ್ಷ ಎಲ್ಲೋ x ಮತ್ತು h ನಿರ್ದೇಶಾಂಕಗಳು ವೃತ್ತವನ್ನು ಎಳೆಯಬೇಕಾದರೆ ಅದು ರೂಪುಗೊಳ್ಳುತ್ತದೆ x h2y k2r2 ಇದು ಪ್ಯಾರಾಬೋಲಾ ಆಗಿದ್ದರೆ ಅದು ಲಂಬ ದಿಕ್ಕಿನಲ್ಲಿದ್ದರೆ ಅದು ತೃಪ್ತಿಕರವಾಗಿರುತ್ತದೆ a×x h2 ಆದ್ದರಿಂದ ಅದು ಈ ಮೂಲದ ಮೂಲಕ ಹಾದು ಹೋದರೆ ಮತ್ತು ಆ ಸಮೀಕರಣ ಹೀಗಿದೆ yx2 ಕೆಲವೊಮ್ಮೆ ಪ್ಯಾರಾಬೋಲಾಗಳು ಈ ರೀತಿ ಹೋಗುತ್ತವೆ yx or xy2 ಮೂರನೆಯದು ದೀರ್ಘವೃತ್ತ ಗಣಿತದ ವ್ಯಾಖ್ಯಾನವು ತೃಪ್ತಿಗೊಂಡಿದೆ x h2a2y k2b21 ನಾಲ್ಕನೆಯದು ಹೈಪರ್ಬೋಲಾ ಇದು ತೃಪ್ತಿಕರಿಸುತ್ತದೆ x h2a2 y k2b21 ಈ ಹೈಪರ್ಬೋಲಾ ಆಹ್ ದೀರ್ಘವೃತ್ತದ ಹೈಪರ್ಬೋಲಾದ ವಿಶಿಷ್ಟ ರಚನೆಯನ್ನು ನಾವು ನೋಡುತ್ತೇವೆ ಹೈಪರ್ಬೋಲಾ ಯಾವಾಗಲೂ ಎರಡು ನಿರ್ದೇಶನಗಳನ್ನು ಹೊಂದಿರುತ್ತದೆ ಆದ್ದರಿಂದ ಮುಂದಿನ ತರಗತಿಯಲ್ಲಿ ಕೇಂದ್ರ ಬಿಂದುವಿನಿಂದ ಡೈರೆಕ್ಟ್ರಿಕ್ಸ್ಗೆ ಮತ್ತು ಆ ವಕ್ರರೇಖೆಯ ಯಾವುದೇ ಬಿಂದುವಿಗೆ ಈ ಕೇಂದ್ರ ಬಿಂದುವಿನಿಂದ ಇರುವ ಅಂತರದ ನಡುವಿನ ಸಂಬಂಧವನ್ನು ನಾವು ನೋಡುತ್ತೇವೆ